ನಾವು ಕೆಲವು ನೈಜ ಸಮಯದ ಕಾರ್ಯಗಳ ವೇಳಾಪಟ್ಟಿಗಳನ್ನು ಮತ್ತು ಟೇಬಲ್ ಚಾಲಿತ ವೇಳಾಪಟ್ಟಿಗಳಂತಹ ಸರಳ ವೇಳಾಪಟ್ಟಿಗಳನ್ನು ನೋಡುತ್ತಿದ್ದೇವೆ ಆದರೆ ಪ್ರತಿ ಕಾರ್ಯಗಳ ಕಾರ್ಯಗತtasks' executionಗೊಂಡ ನಂತರ ಮತ್ತೆ ಮತ್ತೆ ಟೈಮರ್ ಅನ್ನು ಹೊಂದಿಸುವ ಅನಾನುಕೂಲತೆಯನ್ನು ನಾವು ಹೊಂದಿದ್ದೇವೆ ಎಂದು ನಾವು ನೋಡಿದ್ದೇವೆ ಆವರ್ತಕ ಟೈಮರ್ ಅನ್ನು ಮತ್ತೆ ಮತ್ತೆ ಹೊಂದಿಸುವ ಅಗತ್ಯವಿಲ್ಲದ ಕಾರಣ ಆವರ್ತಕ ವೇಳಾಪಟ್ಟಿ ಅತ್ಯಂತ ಜನಪ್ರಿಯವಾಗಿದೆ ಪ್ರಾರಂಭದ ಸಮಯದಲ್ಲಿ ಅದನ್ನು ಒಮ್ಮೆ ಹೊಂದಿಸುವ ಅಗತ್ಯವಿದೆ ಇದು ಮಾಡಬೇಕಾದ ಕಾರ್ಯಗಳನ್ನು ವಿನ್ಯಾಸಗೊಳಿಸುವುದು ಅಗತ್ಯವಾಗಿರುತ್ತದೆ ಒಂದು ಆವರ್ತಕ ಕಾರ್ಯಗಳ ಒಂದು ಗುಂಪಿಗೆ ಪ್ರಮುಖ ಚಕ್ರವನ್ನು ಹೊಂದಿಸುವುದು ಮತ್ತು ನಂತರ ಸಣ್ಣ ಚಕ್ರವನ್ನು ಹೊಂದಿಸುವುದು ಮತ್ತು ಅದನ್ನು ಫ್ರೇಮ್ ಎಂದೂ ಕರೆಯಲಾಗುತ್ತದೆ ನಾವು ಕೆಲಸವನ್ನು ಅವಧಿಗಳ LCMವು ನೆನಪು ಪ್ರಮುಖ ಸೈಕಲ್ ಕಂಪ್ಯೂಟ್ ಬದಲಿಗೆ ಸರಳವಾಗಿದೆ ಆದರೆ ನಂತರ ಫ್ರೇಮ್ ಗಾತ್ರವನ್ನು ಹೊಂದಿಸುವುದು ಸರಳವಲ್ಲ ಅದು ಕ್ಷುಲ್ಲಕವಲ್ಲ ನಾವು ಹಲವಾರು ವಿನ್ಯಾಸ ಪರ್ಯಾಯಗಳನ್ನು ಪರಿಗಣಿಸಬೇಕಾಗಿದೆ ಮತ್ತು ನಮ್ಮ ಫ್ರೇಮ್ ಗಾತ್ರಗಳ ನಡುವೆ ಪುನರಾವರ್ತಿಸಬೇಕಾಗಬಹುದು ಬಹುಶಃ ನಾವು ಕಾರ್ಯಗಳನ್ನು ವಿಭಜಿಸಬೇಕಾಗಬಹುದು ಆವರ್ತಕ ವೇಳಾಪಟ್ಟಿಯನ್ನು ಬಳಸುವಾಗ ಫ್ರೇಮ್ ಗಾತ್ರವನ್ನು ಹೊಂದಿಸುವುದು ಒಂದು ಪ್ರಮುಖ ವಿನ್ಯಾಸ ಕಾರ್ಯವಾಗಿದೆ ಮೊದಲ ಪರಿಗಣನೆಯೆಂದರೆ ಪ್ರತಿ ಫ್ರೇಮ್ ಗಾತ್ರವು ಪ್ರತಿ ಕಾರ್ಯದ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ದೊಡ್ಡದಾಗಿರಬೇಕು ಏಕೆಂದರೆ ಪ್ರತಿ ಫ್ರೇಮ್ ಗಾತ್ರವು ಕಾರ್ಯವನ್ನು ಹಿಡಿದಿರಬೇಕು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಂದು ಕಾರ್ಯವನ್ನು ಫ್ರೇಮ್ನಲ್ಲಿ ಕಾರ್ಯಗತಗೊಳಿಸಲು ತೆಗೆದುಕೊಂಡರೆ ಅದು ಫ್ರೇಮ್ನೊಳಗೆ ಪೂರ್ಣಗೊಳ್ಳಬೇಕು ಅದು ಚೆಲ್ಲಬಾರದು ನಂತರದ ಫ್ರೇಮ್ಗಳಿಗೆ ಮತ್ತು ಫ್ರೇಮ್ ಗಾತ್ರವು ದೊಡ್ಡ ಕಾರ್ಯ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ದೊಡ್ಡದಾಗಿರಬೇಕು ಮೇಲಿನ ಪರಿಗಣನೆಯ ಆಧಾರದ ಮೇಲೆ ನಾವು ಫ್ರೇಮ್ಗೆ ಕಡಿಮೆ ಬದ್ಧತೆಯನ್ನು ಪಡೆಯುತ್ತೇವೆ ಫ್ರೇಮ್ ಅತಿದೊಡ್ಡ ಕಾರ್ಯಗಳ ಗಾತ್ರಕ್ಕಿಂತ ಕಡಿಮೆಯಾದರೆ ಅದು ಉತ್ತಮ ವೇಳಾಪಟ್ಟಿಯಲ್ಲ ನಾವು ನೋಡುವಂತೆ ಇದು ಸಮಸ್ಯೆಗಳನ್ನು ಹೊಂದಿರುತ್ತದೆ ಎರಡನೆಯ ಪರಿಗಣನೆಯೆಂದರೆ ನಾವು ಸಂಗ್ರಹಿಸಬೇಕಾದ ವೇಳಾಪಟ್ಟಿ ಕೋಷ್ಟಕವನ್ನು ಕಡಿಮೆ ಮಾಡುವುದು ಈ ಪರಿಗಣನೆಯಿಂದ ಆಯ್ಕೆಮಾಡಿದ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸಬೇಕು ಅಥವಾ ಅದು ಪ್ರಮುಖ ಚಕ್ರದ ಒಂದು ಅಂಶವಾಗಿರಬೇಕು ಈ ಪರಿಗಣನೆಯ ಆಧಾರದ ಮೇಲೆ ನಾವು ಕೆಲವು ಪ್ರತ್ಯೇಕ ಫ್ರೇಮ್ ಗಾತ್ರಗಳನ್ನು ಮಾತ್ರ ಆಯ್ಕೆ ಮಾಡಬಹುದು ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸದಿದ್ದರೆ ನಾವು ಹಲವಾರು ಪ್ರಮುಖ ಚಕ್ರಗಳಿಗೆ ವೇಳಾಪಟ್ಟಿಯನ್ನು ಸಂಗ್ರಹಿಸಬೇಕು ಫ್ರೇಮ್ ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸಿದರೆ ಪ್ರಮುಖ ಚಕ್ರದ ನಂತರ ಅದೇ ಕಾರ್ಯಗಳ ಅನುಕ್ರಮವು ಪುನರಾವರ್ತನೆಯಾಗುತ್ತದೆ ಆದ್ದರಿಂದ ನಾವು ಒಂದು ಪ್ರಮುಖ ಚಕ್ರಕ್ಕಾಗಿ ಕಾರ್ಯಗಳ ವೇಳಾಪಟ್ಟಿಯನ್ನು ಮಾತ್ರ ಸಂಗ್ರಹಿಸಬೇಕಾಗಿದೆ ಮೂರನೆಯ ಪರಿಗಣನೆಯೆಂದರೆ ಪ್ರತಿಯೊಂದು ಕಾರ್ಯವು ಅದರ ಗಡುವನ್ನು ಪೂರೈಸಬೇಕು ಮತ್ತು ಇದು ಸಂಭವಿಸಬೇಕಾದರೆ ಒಂದು ಕಾರ್ಯದ ಆಗಮನ ಮತ್ತು ಅದರ ಗಡುವಿನ ನಡುವೆ ಒಂದು ಪೂರ್ಣ ಚೌಕಟ್ಟು ಇರಬೇಕು ಒಂದು ಫ್ರೇಮ್ ಪ್ರಾರಂಭವಾದ ಸ್ವಲ್ಪ ಸಮಯದ ನಂತರ ಒಂದು ಕಾರ್ಯವು ಬಂದರೆ ಆ ಚೌಕಟ್ಟಿನಲ್ಲಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅದರ ಗಡುವನ್ನು ಸಹ ಚೌಕಟ್ಟಿನೊಳಗೆ ಹೊಂದಿದ್ದರೆ ಅದರ ಗಡುವಿನ ಮೊದಲು ಕಾರ್ಯ ಕಾರ್ಯಗತಗೊಳಿಸುವಿಕೆಯನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ನಾವು ಪರಿಗಣಿಸಬೇಕಾಗಿದೆ ಕಾರ್ಯದ ಪ್ರಾರಂಭ task's starting ಮತ್ತು ಅದರ ಗಡುವಿನ ನಡುವೆ ಕನಿಷ್ಠ ಒಂದು ಸ್ಪಷ್ಟ ಚೌಕಟ್ಟನ್ನು ನಾವು ಹೊಂದಿರಬೇಕು ಈ ಮೂರನೆಯ ಷರತ್ತಿನ ಒಂದು ಸಂಗತಿಯೆಂದರೆ ಪ್ರತಿ ಕಾರ್ಯ ಅವಧಿಗಿಂತಲೂ ಫ್ರೇಮ್ ಗಾತ್ರವು ಹೆಚ್ಚಿರಬೇಕು ಇದು ಫ್ರೇಮ್ ಗಾತ್ರಕ್ಕೆ ಮೇಲಿನ ಬೌಂಡ್ ಅನ್ನು ಹೊಂದಿಸುತ್ತದೆ ಆದ್ದರಿಂದ ಒಂದು ಫ್ರೇಮ್ ಗಾತ್ರವು ಪ್ರತಿ ಕಾರ್ಯ ಅವಧಿಗಿಂತ ಕಡಿಮೆಯಿರಬೇಕು ಮೊದಲ ಷರತ್ತು ಎಂದರೆ ಫ್ರೇಮ್ ಗಾತ್ರವನ್ನು ಆರಿಸಬೇಕು ಪ್ರತಿಯೊಂದು ಕಾರ್ಯವು ಫ್ರೇಮ್ ಗಾತ್ರದಲ್ಲಿ ಕಾರ್ಯಗತಗೊಳಿಸಲು ಶಕ್ತವಾಗಿರಬೇಕು ಏಕೆಂದರೆ ಅದು ಸಂಭವಿಸದಿದ್ದರೆ ನಾವು ಕಾರ್ಯವನ್ನು ಅನೇಕ ಫ್ರೇಮ್ಗಳಲ್ಲಿ ಚಲಾಯಿಸಬೇಕು ಅಂತಹ ಸಂದರ್ಭದಲ್ಲಿ ಇತರ ಕಾರ್ಯಗಳು ನಡುವೆ ಚಲಿಸಬಹುದು ಮತ್ತು ನಂತರ ನಾವು ಕಾರ್ಯವನ್ನು ಅರ್ಧದಷ್ಟು ಕಾರ್ಯಗತಗೊಳಿಸುವ ಮೂಲಕ ಪಡೆದ ಭಾಗಶಃ ಫಲಿತಾಂಶಗಳನ್ನು ಬಳಸುತ್ತೇವೆ ಅಥವಾ ಭಾಗಶಃ ಇರಬಹುದು ಮತ್ತು ಅದು ಅಸಂಗತತೆಗೆ ಕಾರಣವಾಗಬಹುದು ಸಾಮಾನ್ಯವಾಗಿ ಫ್ರೇಮ್ ಗಾತ್ರವು ಪ್ರತಿ ಕಾರ್ಯದ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ದೊಡ್ಡದಾಗಿರಬೇಕು ಎಂದು ನಾವು ಬಯಸುತ್ತೇವೆ ಮೊದಲ ಷರತ್ತು ಎಂದರೆ ಆಯ್ದ ಫ್ರೇಮ್ ಗಾತ್ರವು ಪ್ರತಿ ಕಾರ್ಯದ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ದೊಡ್ಡದಾಗಿರಬೇಕು ಎರಡನೆಯ ಷರತ್ತು ಟೇಬಲ್ ಗಾತ್ರವನ್ನು ಕಡಿಮೆ ಮಾಡುವುದು ಇದು ವೇಳಾಪಟ್ಟಿ ಕೋಷ್ಟಕವಾಗಿದ್ದು ಪ್ರತಿ ಫ್ರೇಮ್ಗೆ ನಾವು ನೆನಪಿಟ್ಟುಕೊಂಡರೆ ನಾವು ವೇಳಾಪಟ್ಟಿ ಕೋಷ್ಟಕವನ್ನು ಸಂಗ್ರಹಿಸಬೇಕಾಗುತ್ತದೆ ಯಾವ ಕಾರ್ಯವನ್ನು ನಡೆಸಬೇಕು ಫ್ರೇಮ್ ಅಡ್ಡಿಪಡಿಸಿದಂತೆ ಕಾರ್ಯವು ವೇಳಾಪಟ್ಟಿಯು ಟೇಬಲ್ ಅನ್ನು ಸಮಾಲೋಚಿಸುವ ಮೂಲಕ ಕಾರ್ಯವನ್ನು ತೆಗೆದುಕೊಳ್ಳುತ್ತದೆ ಮೊದಲ ಫ್ರೇಮ್ ಹಸಿರು ಕಾರ್ಯವನ್ನು ತೆಗೆದುಕೊಳ್ಳುತ್ತದೆ ಎರಡನೇ ಫ್ರೇಮ್ ಕೆಂಪು ಕಾರ್ಯವನ್ನು ತೆಗೆದುಕೊಳ್ಳುತ್ತದೆ ಮೂರನೇ ಫ್ರೇಮ್ ಹಳದಿ ಕಾರ್ಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪ್ರಮುಖ ಚಕ್ರದ ನಂತರ ಅದೇ ಅನುಕ್ರಮವು ಪುನರಾವರ್ತನೆಯಾಗುತ್ತದೆ ಏಕೆಂದರೆ ಫ್ರೇಮ್ ಕೊನೆಯ ಫ್ರೇಮ್ ಗಡಿ ಪ್ರಮುಖ ಚಕ್ರದೊಂದಿಗೆ ಹೊಂದಿಕೆಯಾಗುತ್ತದೆ ಮತ್ತು ಈ ಹೊತ್ತಿಗೆ ಎಲ್ಲಾ ಕಾರ್ಯಗಳು ಚಾಲನೆಯಲ್ಲಿವೆ ಇದು ಎಲ್ಲಾ ಕಾರ್ಯ ಅವಧಿಯ ಎಲ್ಸಿಎಂ ಆಗಿದೆ ಮತ್ತು ಆದ್ದರಿಂದ ಪ್ರತಿ ಕಾರ್ಯ ಅವಧಿಯು ಸಹ ಇಲ್ಲಿಗೆ ಹೊಂದಿಕೆಯಾಗುತ್ತದೆ ಆದರೆ ಫ್ರೇಮ್ ಗಡಿರೇಖೆಯು ಪ್ರಮುಖ ಸೈಕಲ್ ಗಡಿಯೊಂದಿಗೆ ಹೊಂದಿಕೆಯಾಗದಿದ್ದರೆ ಅದು ಹರಡುತ್ತದೆ ನಂತರ ನಾವು ಸಂಗ್ರಹಿಸಲು ಓಡಬೇಕು ಅನೇಕ ಪ್ರಮುಖ ಚಕ್ರಗಳ ವೇಳಾಪಟ್ಟಿ ಕೋಷ್ಟಕ ಮತ್ತು ಈ ಪರಿಗಣನೆಯಿಂದ ನಾವು ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ವಿಭಜಿಸಬೇಕು ಅದು ಪ್ರಮುಖ ಚಕ್ರದ ಒಂದು ಅಂಶವಾಗಿರಬೇಕು ಮತ್ತು ಫ್ರೇಮ್ ಗಾತ್ರವನ್ನು ಆಯ್ಕೆ ಮಾಡಲು ನಮಗೆ ಕೆಲವು ಪ್ರತ್ಯೇಕ ಆಯ್ಕೆಗಳನ್ನು ಮಾತ್ರ ನೀಡುತ್ತದೆ ಮೂರನೆಯ ಷರತ್ತು ಎಂದರೆ ಫ್ರೇಮ್ ಗಾತ್ರವನ್ನು ಆರಿಸಬೇಕು ಅಂದರೆ ಪ್ರತಿಯೊಂದು ಕಾರ್ಯದ ಗಡುವನ್ನು ಪೂರೈಸಬೇಕು ಈ ಫ್ರೇಮ್ ಗಡಿಯನ್ನು ನಾವು ಒಂದು ಹಂತದಲ್ಲಿ ಪ್ರಾರಂಭಿಸುತ್ತೇವೆ ಎಂದು ಹೇಳೋಣ ನಾವು ಇನ್ನೊಂದು ಹಂತದಲ್ಲಿ ಪ್ರಾರಂಭವಾಗುವ ಫ್ರೇಮ್ ಗಡಿಯನ್ನು ಹೊಂದಿದ್ದೇವೆ ಸ್ವಲ್ಪ ಸಮಯದ ನಂತರ ಡೆಲ್ಟಾ ಸಮಯದ ನಂತರ ಕಾರ್ಯ ನಿದರ್ಶನ ಟಿ ಈ ಹಂತಕ್ಕೆ ಬಂದಿತು ಎಂದು ನಾವು ಊಹಿಸುತ್ತವೆ ನಿಸ್ಸಂಶಯವಾಗಿ ಈ ಚೌಕಟ್ಟಿನ ಸಮಯದಲ್ಲಿ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗುವುದಿಲ್ಲ ಏಕೆಂದರೆ ಕಾರ್ಯವನ್ನು ನಿರ್ವಹಿಸುವ ಮತ್ತು ನಂತರ ಕೊನೆಗೊಳ್ಳುವ ವೇಳಾಪಟ್ಟಿ ಕೋಡ್ ವೇಳಾಪಟ್ಟಿ ಪ್ರತಿ ಫ್ರೇಮ್ಗೆ ಸ್ವಲ್ಪ ಮೊದಲು ಬರುತ್ತದೆ ಕಾರ್ಯವನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತದೆ ವೇಳಾಪಟ್ಟಿ ಟೇಬಲ್ ಅನ್ನು ಸಮಾಲೋಚಿಸುತ್ತದೆ ಯಾವ ಕಾರ್ಯವನ್ನು ಚಲಾಯಿಸಬೇಕು ಎಂದು ಕಂಡುಕೊಳ್ಳುತ್ತದೆ ಅದು ಚಲಿಸುತ್ತದೆ ಮತ್ತು ನಂತರ ಅದು ನಿಲ್ಲುತ್ತದೆ ಇದು ಫ್ರೇಮ್ ಬೌಂಡರಿಯ ಪ್ರಾರಂಭದಲ್ಲಿ ಮಾತ್ರ ಪ್ರಾರಂಭವನ್ನು ಚಲಾಯಿಸಬಹುದು ಆದರೆ ಇಲ್ಲಿ ಕಾರ್ಯವು ಫ್ರೇಮ್ ಗಡಿಯ ನಂತರ ಬಂದಿದೆ ನಿಸ್ಸಂಶಯವಾಗಿ ಇದು ಈ ಫ್ರೇಮ್ನಲ್ಲಿ ಚಲಾಯಿಸಲು ಸಾಧ್ಯವಿಲ್ಲ ಮತ್ತು ನಂತರ ಅದನ್ನು ಮುಂದಿನ ಫ್ರೇಮ್ ಮುಂದಿನ ಫ್ರೇಮ್ ಗಡಿಯಲ್ಲಿ ತೆಗೆದುಕೊಳ್ಳಬಹುದು ಆದರೆ ಮುಂದಿನ ಫ್ರೇಮ್ ಗಡಿಯಲ್ಲಿ ಕಾರ್ಯವನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸಿದಾಗ ಗಡುವು ತುಂಬಾ ಹತ್ತಿರದಲ್ಲಿದೆ ಅದು ಅದರ ಗಡುವನ್ನು ಪೂರೈಸಲು ಸಾಧ್ಯವಿಲ್ಲ ಮತ್ತು ಈ ಸ್ಥಿತಿಗೆ ನಾವು ಕಾರ್ಯದ ಆಗಮನ ಮತ್ತು ಗಡುವಿನ ನಡುವೆ ಕನಿಷ್ಠ ಒಂದು ಪೂರ್ಣ ಫ್ರೇಮ್ ಅನ್ನು ಹೊಂದಿರಬೇಕು ಏಕೆಂದರೆ ಇಲ್ಲಿ ಪೂರ್ಣ ಫ್ರೇಮ್ ಇದ್ದರೆ ಉದಾಹರಣೆಗೆ ನಮ್ಮಲ್ಲಿ ಫ್ರೇಮ್ ಇದ್ದರೆ ಮತ್ತು ಕಾರ್ಯವು ಇಲ್ಲಿಗೆ ಬಂದರೆ ಮುಂದಿನ ಫ್ರೇಮ್ನಲ್ಲಿ ಕಾರ್ಯಗತಗೊಳಿಸಲು ಕನಿಷ್ಠ ತೆಗೆದುಕೊಳ್ಳಬೇಕು ಮತ್ತು ಫ್ರೇಮ್ ಗಾತ್ರವು ಪ್ರತಿ ಕಾರ್ಯ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ದೊಡ್ಡದಾಗಿದೆ ಎಂದು ನಮಗೆ ತಿಳಿದಿರುವಂತೆ ಆದ್ದರಿಂದ ಅದು ಫ್ರೇಮ್ನೊಳಗೆ ಪೂರ್ಣಗೊಳ್ಳುತ್ತದೆ ಮತ್ತು ಅದರ ಗಡುವು ಅದರ ನಂತರವಾಗಿರುತ್ತದೆ ಮೂರನೆಯ ಷರತ್ತುಗೆ ನಾವು ಕಾರ್ಯದ ಆಗಮನ ಮತ್ತು ಅದರ ಗಡುವಿನ ನಡುವೆ ಒಂದು ಸ್ಪಷ್ಟವಾದ ಚೌಕಟ್ಟನ್ನು ಹೊಂದಿರಬೇಕು ಕಾರ್ಯದ ಗಡುವಿನ ತೃಪ್ತಿಯನ್ನು ನಾವು ಚರ್ಚಿಸೋಣ ಮತ್ತು ಫ್ರೇಮ್ ಪ್ರಾರಂಭವಾದ ಸ್ವಲ್ಪ ಸಮಯದ ನಂತರ ಕಾರ್ಯವು ಬಂದಾಗ ಕೆಟ್ಟ ಕೆಲಸ ಸಂಭವಿಸುತ್ತದೆ ಏಕೆಂದರೆ ಕಾರ್ಯವು ಒಂದು ಚೌಕಟ್ಟಿನ ಅಂತ್ಯಕ್ಕೆ ಬಂದರೆ ಮುಂದಿನ ಚೌಕಟ್ಟನ್ನು ಅದನ್ನು ತೆಗೆದುಕೊಳ್ಳಬಹುದು ಒಂದು ಫ್ರೇಮ್ ಇದೀಗ ಪ್ರಾರಂಭವಾಗಿದ್ದರೆ ಮತ್ತು ಕಾರ್ಯವು ಬಂದರೆ ಕೆಟ್ಟ ಪ್ರಕರಣ ಸಂಭವಿಸುತ್ತದೆ ಇದು ಎಷ್ಟು ಮತ್ತು ಯಾವುದು ಎಂದು ಲೆಕ್ಕಾಚಾರ ಮಾಡೋಣ ಕೆಟ್ಟ ಸನ್ನಿವೇಶದಲ್ಲಿ ಏಕೆಂದರೆ ಫ್ರೇಮ್ನ ಕೊನೆಯಲ್ಲಿ ಎಲ್ಲಿಯಾದರೂ ಆಗಮಿಸುವ ಪ್ರತಿಯೊಂದು ಕಾರ್ಯವು ಕೆಟ್ಟ ಪ್ರಕರಣವಲ್ಲ ಏಕೆಂದರೆ ಅದನ್ನು ಮುಂದಿನ ಫ್ರೇಮ್ನಲ್ಲಿ ತಕ್ಷಣ ತೆಗೆದುಕೊಳ್ಳಬಹುದು ಒಂದು ಕಾರ್ಯವು ಫ್ರೇಮ್ ಗಡಿಯ ನಂತರ ಬಂದರೆ ಅದು ಕಾಯಬೇಕಾದ ಗರಿಷ್ಠ ಸಮಯ ಸ್ವಲ್ಪ ಗಣಿತದ ವ್ಯುತ್ಪನ್ನವನ್ನು ಇಲ್ಲಿ ಮಾಡಲಾಗುತ್ತದೆ ಮತ್ತು ಅದು ಪುಸ್ತಕದಲ್ಲಿ ಇರುವುದರಿಂದ ಫಲಿತಾಂಶವು ಜಿಸಿಡಿ ಫ್ರೇಮ್ ಗಾತ್ರ ಮತ್ತು ಕಾರ್ಯದ ಅವಧಿ ಫ್ರೇಮ್ ಗಾತ್ರ ಮತ್ತು ಕಾರ್ಯ ಅವಧಿಯ ನಡುವಿನ ಶ್ರೇಷ್ಠ ಸಾಮಾನ್ಯ ವಿಭಾಜಕವು ಫ್ರೇಮ್ ಪ್ರಾರಂಭವಾದ ನಂತರ ಒಂದು ಕಾರ್ಯವು ಎಷ್ಟು ಬರಬಹುದು ಎಂಬ ಕೆಟ್ಟ ಪರಿಸ್ಥಿತಿಯನ್ನು ನೀಡುತ್ತದೆ ಜಿಸಿಡಿ ಒಂದಾಗಿದ್ದರೆ ಒಂದು ಸಮಯದ ಘಟಕದ ನಂತರ ಕಾರ್ಯವು ಸಂಭವಿಸಬಹುದು ಮೇಲಿನಿಂದ ಕೆಟ್ಟ ಪರಿಸ್ಥಿತಿಯನ್ನು ಪರಿಗಣಿಸಿ ನಮಗೆ ಎಫ್ ಜಿಸಿಡಿ ಇದೆ ಎಫ್ ಪೈ ಇಲ್ಲಿ ಕಾಯುವ ಸಮಯ ಏಕೆಂದರೆ ಈ ಅವಧಿಯಲ್ಲಿ ವೇಳಾಪಟ್ಟಿಗಾಗಿ ಇದನ್ನು ತೆಗೆದುಕೊಳ್ಳಲಾಗುವುದಿಲ್ಲ ಮತ್ತು ಆದ್ದರಿಂದ ಇದು ಎಫ್ ಜಿಸಿಡಿ ಎಫ್ ಪೈ F GCDF pi ಗಾಗಿ ಕಾಯಬೇಕು ಮತ್ತು ನಂತರ ನಾವು ಇನ್ನೊಂದು ಸ್ಪಷ್ಟ ಚೌಕಟ್ಟನ್ನು ಹೊಂದಿರಬೇಕು 2F GCD F pi ≤ di 2F GCD Fpi is ≤ diಇರುವವರೆಗೆ ನಂತರ ನಾವು ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಸಹ ಕಾರ್ಯಗಳ ಆಗಮನ ಮತ್ತು ಗಡುವಿನ ನಡುವೆ ಸ್ಪಷ್ಟವಾದ ಚೌಕಟ್ಟನ್ನು ಹೊಂದಿದ್ದೇವೆ ಮೂರನೆಯ ಷರತ್ತು ನಿರ್ದಿಷ್ಟ ಕಾರ್ಯಗಳ ನಡುವೆ ಇದು ಇವುಗಳನ್ನು ತೃಪ್ತಿಪಡಿಸುತ್ತದೆ ಮತ್ತು ಅದು ತೃಪ್ತಿಪಡಿಸಿದರೆ ನಾವು ಫ್ರೇಮ್ ಗಾತ್ರವನ್ನು ಕಾರ್ಯಸಾಧ್ಯವೆಂದು ತೆಗೆದುಕೊಳ್ಳಬಹುದು ಇಲ್ಲದಿದ್ದರೆ ನಾವು ಆ ಫ್ರೇಮ್ ಗಾತ್ರವನ್ನು ತ್ಯಜಿಸಬೇಕಾಗುತ್ತದೆ ಇಲ್ಲಿ 3 ಷರತ್ತುಗಳನ್ನು ಬರೆಯಲಾಗಿದೆ ಮೊದಲ ಷರತ್ತು ಫ್ರೇಮ್ ಗಾತ್ರ ಎಫ್ ಪ್ರತಿ ಕಾರ್ಯದ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ಹೆಚ್ಚಾಗಿರಬೇಕು ಕಾರ್ಯಗಳ ಗರಿಷ್ಠ ಕಾರ್ಯಗತಗೊಳಿಸುವ ಸಮಯ ಎಫ್ ಕೂಡ ಕಾರ್ಯದ ಗರಿಷ್ಠ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ಹೆಚ್ಚಾಗಿರಬೇಕು ಆಗಮನ ಮತ್ತು ಗಡುವಿನ ನಡುವೆ ಸ್ಪಷ್ಟವಾದ ಚೌಕಟ್ಟು ಇರಬೇಕು ಎಂಬ ಷರತ್ತು ನಮಗೆ ಈ ಸ್ಥಿತಿಯನ್ನು ನೀಡುತ್ತದೆ ಕೆಟ್ಟ ಪ್ರಕರಣ 2 ಎಫ್ ಜಿಸಿಡಿ ಎಫ್ ಪೈ 2F GCDf pi ಕಾರ್ಯ ಅವಧಿ ಮತ್ತು ಎಫ್ ಇದು ಕಾರ್ಯದ ಗಡುವಿಗೆ ಸಮನಾಗಿರಬೇಕು ಅದು ಮಾಡಬೇಕು ಪ್ರತಿಯೊಂದು ಕಾರ್ಯಕ್ಕೂ ನಾನು ತೃಪ್ತಿ ಹೊಂದಿದ್ದೇನೆ ಮೂರನೆಯ ಷರತ್ತು ಎಂದರೆ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸಬೇಕು ನಾವು ಎಲ್ಸಿಎಂ ಪೈLCM ಅನ್ನು ಬರೆದಿದ್ದೇವೆ ಮತ್ತು ಇದು ಪೂರ್ಣಾಂಕ ವಿಭಾಗ ಎಫ್ ಮತ್ತು ಎಫ್ನಿಂದ ಗುಣಿಸಿದಾಗ ನಾವು ಎಲ್ಸಿಎಂ ಪೈLCM ಅನ್ನು ಹಿಂತಿರುಗಿಸಿದರೆ ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸುತ್ತದೆ ಎಂದು ನಾವು ಹೇಳಬಹುದು ವಿನ್ಯಾಸದ ವ್ಯಾಪಾರ ವಹಿವಾಟುಗಳನ್ನು ನಾವು ಪರಿಗಣಿಸೋಣ ಹಲವಾರು ಫ್ರೇಮ್ ಗಾತ್ರಗಳು ಇರಬಹುದು ಎಂದು ನಾವು ಕಂಡುಕೊಳ್ಳುತ್ತೇವೆ ಅದು ಕಾರ್ಯಸಾಧ್ಯವಾಗಬಹುದು ಎಂದು ನಾವು ಕರೆಯುತ್ತೇವೆ ಆದರೆ ಅವುಗಳು 3 ಷರತ್ತುಗಳನ್ನು ತೃಪ್ತಿಪಡಿಸಿದಂತೆ ಮತ್ತು ತೋರಿಕೆಯ ಚೌಕಟ್ಟನ್ನು ಪಡೆದುಕೊಂಡಿರುವುದರಿಂದ ನಾವು ಕಂಡುಕೊಂಡಿದ್ದೇವೆ ಎಂದು ಅರ್ಥವಲ್ಲ ಒಂದು ವೇಳಾಪಟ್ಟಿ ನಾವು ಇತರ ವಿಷಯಗಳನ್ನು ಪರಿಶೀಲಿಸಬೇಕು ಕಾರ್ಯವನ್ನು ನಿಗದಿಪಡಿಸಲು ನಮಗೆ ಅಗತ್ಯವಿರುವ ಫ್ರೇಮ್ಗಳ ಸಂಖ್ಯೆ ಅಸ್ತಿತ್ವದಲ್ಲಿದೆಯೇ ಎಂದು ನಾವು ಪರಿಶೀಲಿಸಬೇಕಾದ ಮೊದಲನೆಯದು ಪ್ರಮುಖ ಚಕ್ರದಲ್ಲಿ ಒಬ್ಬರು 3 ಬಾರಿ ಚಲಿಸುವ ಕಾರ್ಯವನ್ನು ಹೇಳೋಣ ಕಾರ್ಯದ ಅವಧಿ ಪ್ರಮುಖ ಚಕ್ರದ ಚೌಕಟ್ಟುಗಳಲ್ಲಿ ಮೂರನೇ ಒಂದು ಭಾಗ ಮತ್ತು ಎರಡನೇ ಕಾರ್ಯವು ಪ್ರಮುಖ ಚಕ್ರದ ಸಮಯದಲ್ಲಿ 2 ಬಾರಿ ಚಲಿಸುತ್ತದೆ ಇದರ ಅವಧಿ ಅರ್ಧದಷ್ಟು ಪ್ರಮುಖ ಚಕ್ರವಾಗಿದೆ ಈ 2 ಕಾರ್ಯಗಳಿಗಾಗಿ ನಮಗೆ ಐದು ಫ್ರೇಮ್ಗಳು ಬೇಕಾಗುತ್ತವೆ ಆದ್ದರಿಂದ ಪ್ರಮುಖ ಚಕ್ರದೊಳಗೆ ಐದು ಚೌಕಟ್ಟುಗಳು ಇರಬೇಕಾದ ರೀತಿಯಲ್ಲಿ ಫ್ರೇಮ್ ಗಾತ್ರವನ್ನು ಆರಿಸಬೇಕು ಉದಾಹರಣೆಗೆ ಅನೇಕ ಫ್ರೇಮ್ ಗಾತ್ರಗಳು ಸಾಧ್ಯವಾದರೆ ನಾವು ಆ ಫ್ರೇಮ್ ಗಾತ್ರಗಳಲ್ಲಿ ದೊಡ್ಡದನ್ನು ಆರಿಸಬೇಕಾಗುತ್ತದೆ ಉದಾಹರಣೆಗೆ ಫ್ರೇಮ್ ಗಾತ್ರ 5 ಮತ್ತು 8 ಇವೆರಡೂ ಸಾಧ್ಯ ಅವು ಎಲ್ಲಾ 3 ಷರತ್ತುಗಳನ್ನು ಪೂರೈಸುತ್ತವೆ ಮತ್ತು ಅವುಗಳು ಸಾಕಷ್ಟು ಚೌಕಟ್ಟುಗಳಿಗೆ ಕಾರಣವಾಗುತ್ತವೆ ಅಲ್ಲಿ ಪ್ರಮುಖ ಚಕ್ರದಲ್ಲಿ ಉದ್ಭವಿಸುವ ಎಲ್ಲಾ ನಿದರ್ಶನಗಳನ್ನು ನಿಗದಿಪಡಿಸಬಹುದು ನಂತರ ನಾವು ದೊಡ್ಡದನ್ನು ಆರಿಸಬೇಕಾಗುತ್ತದೆ ಫ್ರೇಮ್ ಗಾತ್ರದ 8 ನಾವು 5 ಅನ್ನು ಫ್ರೇಮ್ ಗಾತ್ರದಂತೆ ಆರಿಸಿದರೆ ನಾವು 8 ಅನ್ನು ಫ್ರೇಮ್ ಗಾತ್ರವಾಗಿ ಆರಿಸಿದಾಗ ಹೋಲಿಸಿದರೆ ಅನೇಕ ಫ್ರೇಮ್ ಗಡಿಗಳು ಇರುತ್ತವೆ ಆದ್ದರಿಂದ ಇದರರ್ಥ ದೊಡ್ಡ ಫ್ರೇಮ್ ಗಾತ್ರಕ್ಕೆ ಹೋಲಿಸಿದರೆ ನಾವು ಸಣ್ಣ ಫ್ರೇಮ್ ಗಾತ್ರವನ್ನು ಆರಿಸಿದರೆ ವೇಳಾಪಟ್ಟಿ ಹೆಚ್ಚಾಗಿ ಚಲಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಸಣ್ಣ ಫ್ರೇಮ್ ಗಾತ್ರವನ್ನು ಆರಿಸಿದಾಗ ಕಾರ್ಯಗಳ ವೇಳಾಪಟ್ಟಿಯ ಓವರ್ಹೆಡ್ ಹೆಚ್ಚು ಆಗುತ್ತದೆ ಮತ್ತು ಆದ್ದರಿಂದ ನಾವು ಯಾವಾಗಲೂ ಸಾಧ್ಯವಾದಷ್ಟು ದೊಡ್ಡ ಫ್ರೇಮ್ ಗಾತ್ರವನ್ನು ಆರಿಸಿಕೊಳ್ಳುತ್ತೇವೆ ನಾವು ದೊಡ್ಡ ಫ್ರೇಮ್ ಗಾತ್ರವನ್ನು ಆರಿಸಿದಾಗ ವೇಳಾಪಟ್ಟಿ ಓವರ್ಹೆಡ್ ಕಡಿಮೆ ಉದಾಹರಣೆಗೆ ನಮಗೆ ಎ ಬಿ ಎಂಬ 2 ಕಾರ್ಯಗಳಿವೆ ಮತ್ತು ಇಲ್ಲಿ ಮೊದಲ ಅಂಶ 1 ಮತ್ತು ಇದು ಗಣನೆಯ ಸಮಯ ಎ ಗಣನೆಯ ಒಂದು ಘಟಕವನ್ನು ತೆಗೆದುಕೊಳ್ಳುತ್ತದೆ ಅದರ ಅವಧಿ ಮತ್ತು ಗಡುವು ಒಂದೇ ಆಗಿರುತ್ತದೆ ಒಂದು ಗಡುವು ನಿಖರವಾಗಿ ಅವಧಿಯಲ್ಲಿ ಸಂಭವಿಸುತ್ತದೆ ಇದು ಪ್ರತಿ 6 ಸಮಯದ ಘಟಕಗಳ ನಂತರ ಪುನರಾವರ್ತಿಸುತ್ತದೆ ಮತ್ತು ಮುಂದಿನ ನಿದರ್ಶನ ಬರುವ ಮೊದಲು ಅದು ಪುನರಾವರ್ತಿಸುವ ಮೊದಲು ಮೊದಲ ನಿದರ್ಶನವು ಮುಗಿದಿರಬೇಕು ಅದು ಸಾಪೇಕ್ಷ ಗಡುವಿನ ಸೂಚಕವಾಗಿದೆ ಎರಡನೇ ಕಾರ್ಯ ಬಿ execution ಸಮಯ 2 ಅವಧಿ ಮತ್ತು ಗಡುವು ಎರಡೂ 8 ಪ್ರಮುಖ ಚಕ್ರ ಮತ್ತು ಸಣ್ಣ ಚಕ್ರವನ್ನು ಆರಿಸುವುದು ನಮ್ಮ ಕಾರ್ಯ ಪ್ರಮುಖ ಚಕ್ರವನ್ನು ಆರಿಸುವುದು ನೇರವಾಗಿ ಮುಂದಿದೆ ನಾವು 6 ಮತ್ತು 8 ರ ಎಲ್ಸಿಎಂ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು 6 ಮತ್ತು 8 ರ ಕನಿಷ್ಠ ಸಾಮಾನ್ಯ ಬಹು 24 ಆಗಿದೆ 24 ಕಾರ್ಯ ಎ ಮತ್ತು ಕಾರ್ಯ ಬಿ ಯ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿದೆ ಒಂದು ಪ್ರಮುಖ ಚಕ್ರದೊಳಗೆ ಕಾರ್ಯ B ಯ 3 ನಿದರ್ಶನಗಳು ಆದ್ದರಿಂದ ಒಂದು ಪ್ರಮುಖ ಚಕ್ರದಲ್ಲಿ ಎ ಮತ್ತು ಬಿ ಎರಡನ್ನೂ ಪರಿಗಣಿಸಿ ನಾವು 7 ನಿದರ್ಶನಗಳನ್ನು ಹೊಂದಿದ್ದೇವೆ ಫ್ರೇಮ್ ಗಾತ್ರವನ್ನು ಆಯ್ಕೆ ಮಾಡಲು ಫ್ರೇಮ್ ಗಾತ್ರವು ಪ್ರಮುಖ ಚಕ್ರವನ್ನು ಚದರವಾಗಿ ವಿಭಜಿಸಬೇಕು ನಾವು ವೇಳಾಪಟ್ಟಿ ಟೇಬಲ್ ಪರಿಗಣನೆಯಿಂದ ವೇಳಾಪಟ್ಟಿ ಕೋಷ್ಟಕದ ಗಾತ್ರವನ್ನು ಕಡಿಮೆಗೊಳಿಸುತ್ತೇವೆ ಮತ್ತು ಆದ್ದರಿಂದ ನಾವು 24 12 6 4 3 2 ಅನ್ನು ಪಡೆಯಬಹುದು ಫ್ರೇಮ್ ಗಾತ್ರಗಳು ನಾವು ಇತರ ಷರತ್ತುಗಳಿಗೆ ಪರಿಗಣಿಸಬಹುದು ಮತ್ತು 1 ಅಲ್ಲ ನಾವು ಇಲ್ಲಿ 1 ಅನ್ನು ಬರೆದಿಲ್ಲ ಏಕೆಂದರೆ ಕಾರ್ಯ ಬಿ ಯ ಗಾತ್ರ 2 ಮತ್ತು ಪ್ರತಿ ಫ್ರೇಮ್ ಗಾತ್ರವು ಹೊಂದಿರಬೇಕು ದೊಡ್ಡ ಕಾರ್ಯ ಗಾತ್ರಕ್ಕಿಂತ ದೊಡ್ಡದಾಗಿರಬೇಕು ಅಥವಾ ಸಮನಾಗಿರಬೇಕು ಮತ್ತು ಆದ್ದರಿಂದ 2 3 4 6 12 24 ಅನ್ನು ಪರಿಗಣಿಸಲು ನಾವು ಪರಿಗಣಿಸಿಲ್ಲ ಚಿಕ್ಕ ಫ್ರೇಮ್ ಗಾತ್ರದಿಂದ ಪ್ರಾರಂಭಿಸಿ ಮತ್ತು ಇತರ ಷರತ್ತುಗಳನ್ನು ಪೂರೈಸಲು ಅದು ಸಾಧ್ಯವಾಗುತ್ತದೆಯೇ ಎಂದು ಪರಿಶೀಲಿಸುತ್ತದೆ ಕಾರ್ಯದ ಆಗಮನ ಮತ್ತು ಕೆಟ್ಟ ಸಂದರ್ಭದಲ್ಲಿ ಪೂರ್ಣಗೊಳ್ಳುವಿಕೆಯ ನಡುವೆ ಪೂರ್ಣ ಫ್ರೇಮ್ ಇದೆಯೇ ಎಂದು ಪರಿಶೀಲಿಸೋಣ ಮತ್ತು ನಾವು ಅದನ್ನು 2F ಜಿಸಿಡಿ ಎಫ್ ಕಾರ್ಯ ಅವಧಿ 2F GCDF task period ಮತ್ತು ಎಫ್ 2 ಸೂತ್ರದಲ್ಲಿ ವ್ಯಕ್ತಪಡಿಸಿದ್ದೇವೆ ಆದ್ದರಿಂದ 2 F F 2 ಮತ್ತು ಅವಧಿ 6 ಆಗಿದೆ ಆದ್ದರಿಂದ ಜಿಸಿಡಿ 26 2 ಮತ್ತು ಆದ್ದರಿಂದ ನಾವು 4 2 2 ಮತ್ತು 2 ≤ 6 ಅನ್ನು ಪಡೆಯುತ್ತೇವೆ ಅದು ಉತ್ತಮವಾಗಿರುತ್ತದೆ ಅಂತೆಯೇ ನಾವು ಎರಡನೇ ಕಾರ್ಯ n ಅನ್ನು ಪರಿಶೀಲಿಸಬಹುದು ಆದ್ದರಿಂದ ಎರಡನೇ ಕಾರ್ಯದ 2 ಎಫ್ ಜಿಸಿಡಿ ಎಫ್ ಅವಧಿ2F - GCD F period 2 2 ಮತ್ತು ಜಿಸಿಡಿ 28 2 ಇದು 4 2 2 ಮತ್ತು 2 ≤ 8 ಆಗಿರುತ್ತದೆ ಆದ್ದರಿಂದ ಫ್ರೇಮ್ ಗಾತ್ರವು 2 ಮತ್ತು ಅದು ನಮಗೆ ನೀಡಬಹುದಾದ ಫ್ರೇಮ್ಗಳ ಸಂಖ್ಯೆ 242 12 ಫ್ರೇಮ್ಗಳು ಆ 7 ಫ್ರೇಮ್ಗಳಿಗೆ ನಾವು ಎ ಅಥವಾ ಬಿ ಯ ಉದಾಹರಣೆಯನ್ನು ಅಗತ್ಯವಿರುವಂತೆ ನಿಯೋಜಿಸಬಹುದು ಮತ್ತು 5 ಫ್ರೇಮ್ಗಳು ಬಳಕೆಯಾಗದೆ ಉಳಿಯುತ್ತವೆ ಫ್ರೇಮ್ ಗಾತ್ರ 3 frame size3 ಗಾಗಿ ನಾವು ಮತ್ತೆ ಇದೇ ರೀತಿಯ ಪರಿಸ್ಥಿತಿಗಳನ್ನು ಇಲ್ಲಿ ಅನ್ವಯಿಸುತ್ತೇವೆ ಇಲ್ಲಿ 2 ಎಫ್ ಜಿಸಿಡಿ ಎಫ್ ಪೈ 2F GCDF piಸರಿ ಎರಡನೆಯ ಕಾರ್ಯಕ್ಕೂ ಇದು ಸರಿ ಆದ್ದರಿಂದ ಫ್ರೇಮ್ ಗಾತ್ರ 3 ಕೂಡ ಸರಿ ಮತ್ತು ನಾವು ಒಂದು ಪ್ರಮುಖ ಚಕ್ರದಲ್ಲಿ 243 8 ಫ್ರೇಮ್ಗಳನ್ನು ಹೊಂದಿದ್ದೇವೆ ಮತ್ತು ಪ್ರಮುಖ ಚಕ್ರದಲ್ಲಿ ನಮಗೆ 7 ಕಾರ್ಯ ನಿದರ್ಶನಗಳಿವೆ ಮತ್ತು ಆದ್ದರಿಂದ ಇದು ಸಹ ಸ್ವೀಕಾರಾರ್ಹ ನಾವು ಎಫ್ 4 ಅನ್ನು ನೋಡೋಣ ಎಫ್ 4 ರಲ್ಲಿ ನಾವು ಮತ್ತೆ ಈ 2 ಅಭಿವ್ಯಕ್ತಿಗಳನ್ನು ಬಳಸುತ್ತೇವೆ ಮತ್ತು ಇವೆರಡೂ ಮತ್ತೆ ಸ್ವೀಕಾರಾರ್ಹವಾಗುತ್ತವೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದರೆ ನಂತರ ಫ್ರೇಮ್ಗಳ ಸಂಖ್ಯೆ ಲಭ್ಯವಿಲ್ಲ 6 ಅದು 244 6 ಫ್ರೇಮ್ಗಳು ಮತ್ತು ನಮಗೆ ಸಾಧ್ಯವಿಲ್ಲ 6 ಫ್ರೇಮ್ಗಳಲ್ಲಿ 7 ಕಾರ್ಯ ನಿದರ್ಶನಗಳನ್ನು ನಿಗದಿಪಡಿಸಿ ಸಾಕಷ್ಟು ಫ್ರೇಮ್ಗಳು ಲಭ್ಯವಿಲ್ಲ ಮತ್ತು ಆದ್ದರಿಂದ ಎಫ್ 4 ನಾವು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಮತ್ತು 6 8 ಇತ್ಯಾದಿಗಳನ್ನು ಮುಂದೆ ನೋಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಏಕೆಂದರೆ ಫ್ರೇಮ್ಗಳ ಸಂಖ್ಯೆ ಇನ್ನೂ ಚಿಕ್ಕದಾಗುತ್ತದೆ ಮತ್ತು ಆದ್ದರಿಂದ 3 ನಾವು ಹೊಂದಬಹುದಾದ ಅತಿದೊಡ್ಡ ಫ್ರೇಮ್ ಗಾತ್ರವಾಗಿದೆ ಸಂಭವನೀಯ ವೇಳಾಪಟ್ಟಿ ಮತ್ತು ಇದರ ಆಧಾರದ ಮೇಲೆ ನಮ್ಮ ವಿನ್ಯಾಸದ ಆಯ್ಕೆಯು ಫ್ರೇಮ್ ಗಾತ್ರ 3 ಕ್ಕೆ ಸಮಾನವಾಗಿರುತ್ತದೆ ಉದಾಹರಣೆಗೆ ನಾವು 1 3 2 8 ರ ಕಾರ್ಯಗತಗೊಳಿಸುವ ಸಮಯದೊಂದಿಗೆ ಎ ಬಿ ಸಿ ಡಿ ಎಂಬ 4 ಕಾರ್ಯಗಳನ್ನು ಹೊಂದಿದ್ದೇವೆ ಮತ್ತು ಅವುಗಳ ಅವಧಿಗಳು 10 10 20 20 ಆಗಿದೆ ನಂತರ ಪ್ರಮುಖ ಚಕ್ರವು ಕಂಡುಬರುತ್ತದೆ ಇಲ್ಲಿ ಪ್ರಮುಖ ಚಕ್ರವು ಕಾರ್ಯ ಅವಧಿಗಳ ಎಲ್ಸಿಎಂ ಮತ್ತು ಇಲ್ಲಿ ಕೇವಲ 2 ಅವಧಿಗಳು 10 ಮತ್ತು 20 ಇವೆ 10 ಮತ್ತು 20 ರ ಎಲ್ಸಿಎಂ 20 ಆಗಿದೆ ಮುಂದಿನ ವಿಷಯವೆಂದರೆ ಫ್ರೇಮ್ ಗಾತ್ರವನ್ನು ಆರಿಸುವುದು ಫ್ರೇಮ್ ಗಾತ್ರವು ಎಲ್ಲಾ ಕಾರ್ಯಗಳ execution ಸಮಯಕ್ಕಿಂತ ದೊಡ್ಡದಾಗಿರಬೇಕು ಅಥವಾ ಎಲ್ಲಾ ಕಾರ್ಯಗಳಿಗಿಂತ ಸಮನಾಗಿರಬೇಕು ಮತ್ತು ಅದು ಇತರ ಷರತ್ತುಗಳನ್ನು ಪೂರೈಸಬೇಕು ಇದು ಪ್ರಮುಖ ಚಕ್ರವನ್ನು ವಿಭಜಿಸಬೇಕು ಮತ್ತು ಆ ಸ್ಥಿತಿಯನ್ನು ಆಧರಿಸಿ ನಾವು 1 2 4 5 10 ಮತ್ತು 20 ಅನ್ನು ಪಡೆಯುತ್ತೇವೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದರೆ ಅದು 8 ಕ್ಕಿಂತ ದೊಡ್ಡದಾಗಿರಬೇಕು ಮತ್ತು ಆದ್ದರಿಂದ ನಾವು ಕೇವಲ 10 ಮತ್ತು 20 ಅನ್ನು ಮಾತ್ರ ಹೊಂದಬಹುದು ಈ ಯಾವುದೇ ಸಂದರ್ಭಗಳಲ್ಲಿ ಫ್ರೇಮ್ ಗಾತ್ರವು 10 ಅಥವಾ 20 ಆಗಿರಬಹುದು ಅದು 20 ಆಗಿದ್ದರೆ ನಮಗೆ ಒಂದು ಫ್ರೇಮ್ ಇದೆ ಮತ್ತು ಅದು 10 ಆಗಿದ್ದರೆ ನಮಗೆ 2 ಫ್ರೇಮ್ಗಳಿವೆ ಯಾವುದೇ ಸಂದರ್ಭಗಳಲ್ಲಿ ನಾವು 2 ನಿದರ್ಶನಗಳನ್ನು ಹೊಂದಿರುವುದರಿಂದ ನಾವು ವೇಳಾಪಟ್ಟಿಯನ್ನು ರೂಪಿಸಬಹುದು ಈ 2 ನಿದರ್ಶನಗಳಲ್ಲಿ ಅವುಗಳಲ್ಲಿ ಒಂದು ಒಂದು ಪ್ರಮುಖ ಚಕ್ರದಲ್ಲಿದೆ ಅದು ನಮಗೆ 6 ನಿದರ್ಶನಗಳನ್ನು ನೀಡುತ್ತದೆ ಮತ್ತು ನಮಗೆ ಕನಿಷ್ಠ 6 ಫ್ರೇಮ್ಗಳು ಬೇಕಾಗುತ್ತವೆ ಆದರೆ ನಂತರ ನಾವು 1 ಅಥವಾ 2 ಫ್ರೇಮ್ಗಳನ್ನು ಮಾತ್ರ ಪಡೆಯುತ್ತಿದ್ದೇವೆ ಈ ಕಾರ್ಯಗಳನ್ನು ನಾವು ನಿಗದಿಪಡಿಸಲು ಸಾಧ್ಯವಿಲ್ಲ ನಾವು ಇಲ್ಲಿ ಪ್ರಮುಖ ಅಪರಾಧಿಯನ್ನು ನೋಡಬಹುದಾದರೆ ಈ 8 ಇಲ್ಲಿದೆ ನಾವು ಮುಂದುವರಿಯುತ್ತಿದ್ದಂತೆ ಈ ಕಾರ್ಯ ಸೆಟ್ ಅನ್ನು ನಿಗದಿಪಡಿಸಲಾಗದ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂದು ನಾವು ನೋಡುತ್ತೇವೆ ಚಕ್ರದ ವೇಳಾಪಟ್ಟಿಯಲ್ಲಿ ನಾವು ಅದನ್ನು ಹೇಗೆ ನಿಗದಿಪಡಿಸಬಹುದು ನಾವು ಇಲ್ಲಿ ನಿಲ್ಲುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಈ ಹಂತದಿಂದ ಮುಂದುವರಿಯುತ್ತೇವೆ